ಮುಂದಿನದು motor ಮೋಟರ್ ನಲ್ಲಿ ಅಭಿವೃದ್ಧಿಪಡಿಸಲಾದ torque ಟಾರ್ಕ್ ಇದು ಚಲನೆಗೆ ಕಾರಣವಾಗುವ ಘಟಕ ಇವು commutator ಕಮ್ಯೂಟರೇಟರ್ ವಿಭಾಗ ಇವು brushes ಬ್ರಷ್ ಗಳು ಮತ್ತು conductor ಕಂಡಕ್ಟರ್ ಗಳನ್ನು ಪಕ್ಕಕ್ಕೆ ಇರಿಸಲಾಗುತ್ತದೆ ಇಲ್ಲಿ flux ಫ್ಲಕ್ಸ್ induced ಪ್ರಚೋದಿತವಾಗಿದೆ ಮತ್ತು ಈ N pole ಧ್ರುವ ಮತ್ತು ಇಲ್ಲಿ ಅದು S pole ಧ್ರುವ ಇಲ್ಲಿ ಚುಕ್ಕೆ ಇದೆ ಅಂದರೆ current ಕರೆಂಟ್ ಇಲ್ಲಿಂದ ಪ್ರವೇಶಿಸುತ್ತಿದೆ ಮತ್ತು ಈ ಹಂತದಿಂದ ಹೊರನಡೆಯುತ್ತಿದೆ ಇದು convention ಸಮಾವೇಶದಿಂದ ಮತ್ತು ಈ cylinder shape ಸಿಲಿಂಡರಾಕಾರದ ಆಕಾರದ rotor ರೋಟರ್ ನಲ್ಲಿ torque ಟಾರ್ಕ್ ಅನ್ನು ಉತ್ಪಾದಿಸಲಾಗುತ್ತದೆ ಆದ್ದರಿಂದ ಈ ವಿಷಯಗಳು ಸರಳವಾಗಿ ಕಾಣಬಹುದು Machine field ಯಂತ್ರದ ಕ್ಷೇತ್ರವು ಉತ್ಸುಕವಾದಾಗ ಮತ್ತು ಸಂಭಾವ್ಯ ವ್ಯತ್ಯಾಸವು ಯಂತ್ರ ಟರ್ಮಿನಲ್ ಗಳ ಮೇಲೆ ಪ್ರಭಾವಿತವಾದಾಗ Armature winding ಆರ್ಮೇಚರ್ ವೈಂಡಿಂಗ್ ನಲ್ಲಿರುವ current ಕರೆಂಟ್ torque ಟಾರ್ಕ್ ಅನ್ನು ಉತ್ಪಾದಿಸಲು air gap ಗಾಳಿಯ ಅಂತರದ flux ಫ್ಲಕ್ಸ್ ನೊಂದಿಗೆ ಪ್ರತಿಕ್ರಿಯಿಸುತ್ತದೆ ಇದು armature ಆರ್ಮೇಚರ್ ಅನ್ನು ಸುತ್ತಲು ಕಾರಣವಾಗುತ್ತದೆ ಇದನ್ನು 3ನೇ ಚಿತ್ರದಲ್ಲಿ ತೋರಿಸಲಾಗಿದೆ ಮತ್ತು ಈ ಎರಡು ಚುಕ್ಕೆಗಳು ಇಲ್ಲಿವೆ ಇದು ಮೂಲತಃ ತಟಸ್ಥ ವಲಯವಾಗಿದೆ ಚಿತ್ರ 13 motor ಮೋಟರ್ ನಲ್ಲಿ torque ಟಾರ್ಕ್ ಉತ್ಪಾದನೆಯನ್ನು ವಿವರಿಸುತ್ತದೆ brushes ಬ್ರಷ್ ಗಳು ತಟಸ್ಥ ಅಕ್ಷದ ಮೇಲೆ ಇದ್ದಾಗ ಉತ್ತರ pole ಧ್ರುವದ ಕೆಳಗೆ ಇರುವ ಎಲ್ಲಾ armature conductors ಆರ್ಮೇಚರ್ ಕಂಡಕ್ಟರ್ ಗಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ current ಕರೆಂಟ್ ಸಾಗಿಸುತ್ತವೆ ಆದರೆ ದಕ್ಷಿಣ pole ಧ್ರುವದ ಕೆಳಗೆ ಇರುವವು current ಕರೆಂಟ್ ಹಿಮ್ಮುಖ ದಿಕ್ಕಿನಲ್ಲಿ ಸಾಗಿಸುತ್ತವೆ ಇದನ್ನು ನೋಡಿದರೆ ಇದು ತಟಸ್ಥ ವಲಯ ಆದ್ದರಿಂದ ಉತ್ತರ pole ಧ್ರುವದ ಅಡಿಯಲ್ಲಿ ಎಲ್ಲಾ current ಕರೆಂಟ್ ಒಂದೇ ದಿಕ್ಕಿನಲ್ಲಿ ಹರಿಯುತ್ತವೆ ಮತ್ತು ದಕ್ಷಿಣ pole ಧ್ರುವದ ಕೆಳಗಿರುವ conductors ವಾಹಕಗಳಲ್ಲಿ ವಿದ್ಯುತ್ current ಕರೆಂಟ್ ಇನ್ನೊಂದು ದಿಕ್ಕಿನಲ್ಲಿ ಸಾಗಿಸುತ್ತವೆ ಏಕೆಂದರೆ ಡಾಟ್ convention ಸಮಾವೇಶದಿಂದ ಮತ್ತೊಂದು ಪ್ರದೇಶದಲ್ಲಿ current ಕರೆಂಟ್ ಪುಟವನ್ನು ತೊರೆಯುತ್ತಿದೆ ಮತ್ತು ಇವು brushes ಬ್ರಷ್ ಗಳು ಪ್ರತಿ armature coil ಆರ್ಮೇಚರ್ ಸುರುಳಿಯಲ್ಲಿ ವಿದ್ಯುತ್ current ಕರೆಂಟ್ ಹಿಮ್ಮುಖಗೊಳಿಸಲು commutator ಕಮ್ಯೂಟೇಟರ್ ಗಳು ಸೇವೆ ಸಲ್ಲಿಸುತ್ತವೆ ಅದು ತಟಸ್ಥ ಅಕ್ಷದ ಮೂಲಕ ಹಾದುಹೋಗುವ ಕ್ಷಣದಲ್ಲಿ armature ಆರ್ಮೇಚರ್ ತಿರುಗುತ್ತಿದ್ದಂತೆ ಮೇಲಿನ ಸಂಬಂಧವನ್ನು ಯಾವಾಗಲೂ ನಿರ್ವಹಿಸಲಾಗುತ್ತದೆ ಆದ್ದರಿಂದ armature ಆರ್ಮೇಚರ್ commutator ಕಮ್ಯೂಟೇಟರ್ ವಿಭಾಗವನ್ನು ತಿರುಗಿಸಿದಾಗ ಅದು ತಿರುಗಿದಾಗಲೆಲ್ಲಾ ಅದು ತಟಸ್ಥ ಅಕ್ಷದ ಮೂಲಕ ಹಾದುಹೋಗುತ್ತದೆ ಅಲ್ಲಿ ಬ್ರಷ್ ಗಳು polarity ಧ್ರುವೀಯತೆಯನ್ನು ನಿರ್ವಹಿಸುತ್ತವೆ ಈ ಎರಡು brush ಬ್ರಷ್ ಗಳ polarity ಧ್ರುವೀಯತೆ ಇವು ಎರಡು brush ಬ್ರಷ್ ಗಳು ಯಾವಾಗಲೂ ಸ್ಥಿರವಾಗಿರುತ್ತವೆ ಡಿಸಿ ಯಂತ್ರದಲ್ಲಿ ನಾವು ಹಲವಾರು commutator ಕಮ್ಯೂಟೇಟರ್ ವಿಭಾಗಗಳನ್ನು ಹೊಂದಿದ್ದೇವೆ ನಾವು DC ಯಂತ್ರವನ್ನು ಕತ್ತರಿಸಿ ನೋಡಿದರೆ ಅವನ್ನು ಕಾಣಬಹುದು ಅಂತಹ ಸಂದರ್ಭದಲ್ಲಿ ಎಲ್ಲಾ ಕಮ್ಯೂಟರೇಟರ್ ಗಳು ತಟಸ್ಥ ಅಕ್ಷದ ಮೂಲಕ ಹಾದುಹೋಗುತ್ತವೆ ಆದ್ದರಿಂದ armature ಆರ್ಮೇಚರ್ ತಿರುಗುವಂತೆ ಮೇಲಿನ ಸಂಬಂಧವನ್ನು ಯಾವಾಗಲೂ ನಿರ್ವಹಿಸಲಾಗುತ್ತದೆ ಆದ್ದರಿಂದ ಪ್ರತಿ armature ಆರ್ಮೇಚರ್ coil ಸುರುಳಿಯಲ್ಲಿ ವಿದ್ಯುತ್ current ಕರೆಂಟ್ ಹಿಮ್ಮುಖಗೊಳಿಸಲು commutator ಕಮ್ಯೂಟೇಟರ್ ಸೇವೆ ಸಲ್ಲಿಸುತ್ತದೆ ಉತ್ತರ pole ಧ್ರುವದ ಕೆಳಗಿರುವ ಎಲ್ಲಾ conductor ಕಂಡಕ್ಟರ್ ಗಳು ಆಂತರಿಕವಾಗಿ ಹರಿಯುವ current ಕರೆಂಟ್ ಸಾಗಿಸುತ್ತವೆ ನಾನು flux convention ಫ್ಲಕ್ಸ್ ಕನ್ವೆನ್ಷನ್ ನೊಂದಿಗೆ ತೋರಿಸಿದ್ದೇನೆ ಅದು ಕೆಳಮುಖ ವಾಗಿ ಕಾರ್ಯನಿರ್ವಹಿಸುವ ಬಲವನ್ನು ಉತ್ಪಾದಿಸಲು ಅದರ air gap flux ಗಾಳಿಯ ಅಂತರದ ಫ್ಲಕ್ಸ್ ನೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಪ್ರದಕ್ಷಿಣಾಕಾರವಾಗಿ torque ಟಾರ್ಕ್ ಅಭಿವೃದ್ಧಿಗೊಳ್ಳುತ್ತದೆ ರೇಖಾಚಿತ್ರದ ಮೂಲಕ ನಾವು ಬಲ ದಿಕ್ಕನ್ನು ನಾವು ಕಂಡುಹಿಡಿಯಬಹುದು ಏಕೆಂದರೆ ಕ್ಷೇತ್ರವು ಬಲವಾದ magnetising field ಕಾಂತೀಯ ಕ್ಷೇತ್ರದಿಂದ ದುರ್ಬಲಕ್ಕೆ ಬದಲಾಗುತ್ತದೆ ಎಲ್ಲೆಡೆ ಬಲ ದಿಕ್ಕು ರೇಖಾಚಿತ್ರದಲ್ಲಿ ಸೂಚಿಸಿದಂತೆ ಬಾಣವು ಈ ಬದಿಯಲ್ಲಿ ಕೆಳಮುಖವಾಗಿದೆ ಮತ್ತು ಇನ್ನೊಂದು ಬದಿಯಲ್ಲಿ ಅದು ಮೇಲ್ಮುಖವಾಗಿದೆ ಇದರಿಂದ torque ಟಾರ್ಕ್ ಅನ್ನು ಹೇಗೆ ಅಭಿವೃದ್ಧಿಪಡಿಸಲಾಗುತ್ತದೆ ಎಂಬುದನ್ನು ನಾವು ಕಂಡುಹಿಡಿಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಉತ್ತರ pole ಧ್ರುವದ ಅಡಿಯಲ್ಲಿ current ಕರೆಂಟ್ ಒಳಮುಖವಾಗಿ ಹರಿಯುತ್ತದೆ ಕೆಳಮುಖ ವಾಗಿ ಕಾರ್ಯನಿರ್ವಹಿಸುವ ಬಲಗಳನ್ನು ಮತ್ತು ಪ್ರದಕ್ಷಿಣಾಕಾರವಾಗಿ torque ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ ಅದೇ ರೀತಿ ದಕ್ಷಿಣ polarity ಧ್ರುವದ ಅಡಿಯಲ್ಲಿ conductors ವಾಹಕಗಳು ಬಾಹ್ಯ ವಾಗಿ ಹರಿಯುವ current ಕರೆಂಟ್ ಸಾಗಿಸುತ್ತದೆ ಮೇಲ್ಮುಖವಾಗಿ ಕಾರ್ಯನಿರ್ವಹಿಸುವ ಬಲವನ್ನು ಉತ್ಪಾದಿಸುತ್ತದೆ ಈ ಶಕ್ತಿಗಳು ಪ್ರದಕ್ಷಿಣಾಕಾರವಾಗಿ torque ಟಾರ್ಕ್ ಗೆ ಕಾರಣವಾಗುತ್ತದೆ ಆದ್ದರಿಂದ ಅಂದರೆ air gap flux ಗಾಳಿಯ ಅಂತರದ ಫ್ಲಕ್ಸ್ ಅನ್ನು ಎಲ್ಲಾ points ಬಿಂದುಗಳಿಗೆ ರೇಡಿಯಲ್ ಆಗಿ ನಿರ್ದೇಶಿಸಿದರೆ ಪ್ರತಿ ಬಿಂದುವಿನಲ್ಲಿ ಬಲವು ಸ್ಪರ್ಶಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ತಿರುಗುವ ಕ್ಷಣವನ್ನು ಉತ್ಪಾದಿಸುತ್ತದೆ ಅದರ ಲಿವರ್ ತೋಳಿನ ದೂರದಿಂದ ಗುಣಿಸಿದ ಬಲಕ್ಕೆ ಸಮನಾಗಿರುತ್ತದೆ ಆದ್ದರಿಂದ conductor ವಾಹಕದ ಮಧ್ಯಭಾಗದಿಂದ ಶಾಫ್ಟ್ ನ ಮಧ್ಯಭಾಗಕ್ಕೆ ರೇಡಿಯಲ್ ದೂರವಿದೆ ಈ ಮೂಲಕ ನಾವು ಬಲ ಸಮೀಕರಣವನ್ನು ತಿಳಿಯುತ್ತೇವೆ ನಮಗೆ emf ಸಮೀಕರಣ ತಿಳಿದಿದೆ ಆದ್ದರಿಂದ ಪ್ರತಿ conductor ವಾಹಕವು ಅಭಿವೃದ್ಧಿಪಡಿಸಿದ torque ಟಾರ್ಕ್ ನ ಪ್ರಮಾಣವು ra ಆಗಿರುತ್ತದೆ ಇದು Newton Meter ನಲ್ಲಿ ಬಲವಾಗಿದೆ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಮಧ್ಯದಿಂದ ಸಿಲಿಂಡರಾಕಾರದ ಆಕಾರದ ಸುತ್ತಳತೆಗೆ r ಅನ್ನು ಅಳೆಯಲಾಗುತ್ತದೆ ಇದನ್ನು ಕೇಂದ್ರದಿಂದ ಈ ಭಾಗಕ್ಕೆ ಅಳೆಯಲಾಗುತ್ತದೆ ಆದ್ದರಿಂದ ಇದು radius ತ್ರಿಜ್ಯವಾಗಿದೆ ಆದ್ದರಿಂದ ಈ ಎಲ್ಲಾ ಬರಹಗಳನ್ನು ಇಲ್ಲಿ ನೀಡಲಾಗಿದೆ ಎಚ್ಚರಿಕೆಯಿಂದ ಓದಿ ಆದ್ದರಿಂದ ಇದು torque ಟಾರ್ಕ್ ಸಮೀಕರಣ r Newton meter ಈಗ ಮೋಟರ್ Z conductor ಕಂಡಕ್ಟರ್ ಗಳನ್ನು ಹೊಂದಿದ್ದರೆ armature ಆರ್ಮೇಚರ್ ಅಭಿವೃದ್ಧಿಪಡಿಸಿದ ಒಟ್ಟು torque ಟಾರ್ಕ್ BIL r Z Newton meter ಆಗಿರುತ್ತದೆ ಏಕೆಂದರೆ ಅದು ಒಂದು ಕಂಡಕ್ಟರ್ ಗೆ ಒಟ್ಟಾರೆಯಾಗಿ ಅದು r Z Newton meter ಆಗಿರುತ್ತದೆ ಇಲ್ಲಿ ಬಿ ಫ್ಲಕ್ಸ್ ಸಾಂದ್ರತೆ ಪ್ರತಿ meter2 ನಾನುಆಂಪಿಯರ್ ನಲ್ಲಿ conductor ವಾಹಕದಲ್ಲಿ aramture ಆರ್ಮೇಚರ್ ವಿದ್ಯುತ್ current ಕರೆಂಟ್ L meter ನಲ್ಲಿ ಪ್ರತಿ conductor ವಾಹಕದ ಉದ್ದ ಮತ್ತು r ಸರಾಸರಿ radius ತ್ರಿಜ್ಯ ಇದರಲ್ಲಿ ವಾಹಕಗಳನ್ನು ಸಹ meterನಲ್ಲಿ ಇರಿಸಲಾಗುತ್ತದೆ ಮತ್ತು Z ಒಟ್ಟು ಸಂಖ್ಯೆಯ ಆರ್ಮೇಚರ್ ವಾಹಕಗಳು ಒಂದು ವೇಳೆ Ia armature ಆರ್ಮೇಚರ್ current ಕರೆಂಟ್ ಆಗಿದ್ದರೆ I Ia A ಇಲ್ಲಿ I armature ಆರ್ಮೆಚರ್ current ಕರೆಂಟ್ ನಾವು A ಸಮಾನಾಂತರ ಮಾರ್ಗಗಳ ಸಂಖ್ಯೆಯನ್ನು ಹೊಂದಿದ್ದೇವೆ ಆದ್ದರಿಂದ I Ia A ಆಗಿರಬೇಕು ಎರಡನೆಯ ವಿಷಯವೆಂದರೆ ಫ್ಲಕ್ಸ್ ಸಾಂದ್ರತೆ B ∅a A ಎಂದರೆ ಸಮಾನಾಂತರ ಪಥಗಳ ಸಂಖ್ಯೆ ಇದರಿಂದ ಅದನ್ನು ಏಕರೂಪವಾಗಿ ವಿತರಿಸಲಾಗುತ್ತದೆ ಆದ್ದರಿಂದ ಇದು ಪ್ರತಿ ಮಾರ್ಗಕ್ಕೆ ವಿದ್ಯುತ್ current ಕರೆಂಟ್ ಆಗಿರುತ್ತದೆ ಮತ್ತು ಇದು ∅ Weber per meter 2 ಗೆ ∅ flux ಫ್ಲಕ್ಸ್ ಮತ್ತು a cross section area ಅಡ್ಡ ವಿಭಾಗ ಪ್ರದೇಶವಾಗಿದೆ ಈಗ aradius ತ್ರಿಜ್ಯದಲ್ಲಿ cross sectional ಅಡ್ಡ ವಿಭಾಗ flux ಫ್ಲಕ್ಸ್ ಪಥ ಅಂದರೆ ಇದು ಸಿಲಿಂಡರ್ ಮೇಲ್ಮೈ ವಿಸ್ತೀರ್ಣ 2π rl ಒಂದು ವೇಳೆ 'l' ಉದ್ದವಾಗಿದ್ದರೆ 'r' ತ್ರಿಜ್ಯ ಮತ್ತು a ತ್ರಿಜ್ಯದಲ್ಲಿ flux ಫ್ಲಕ್ಸ್ ಪಥವಾಗಿದೆ ನಂತರ ಮೂಲತಃ ಪ್ರತಿ pole ಪೋಲ್ಗೆ ಮೇಲ್ಮೈ ಪ್ರದೇಶವನ್ನು 2π rlP ನೀಡುತ್ತದೆ ಅದಕ್ಕಾಗಿಯೇ radius ತ್ರಿಜ್ಯದಲ್ಲಿ flux ಫ್ಲಕ್ಸ್ ಪಥದ cross section ಅಡ್ಡ ವಿಭಾಗ ಪ್ರದೇಶವನ್ನು ನಾವು ಪರಿಗಣಿಸಬೇಕು ಏಕೆಂದರೆ ಅದು ಸಿಲಿಂಡರ್ ಆಕಾರದದ್ದಾಗಿದೆ ಆದ್ದರಿಂದ ಮೇಲ್ಮೈ ಪ್ರದೇಶ ಆದ್ದರಿಂದ ಎಲ್ಲವನ್ನೂ ಬದಲಿಯಾಗಿ ಮಾಡಿದ ನಂತರ ನಾವು T Z∅LIr2πrlPA Nm ಪಡೆಯುತ್ತೇವೆ ಅಥವಾ ನಾವು T Z∅ Ia2π PA Nm ಅಥವಾ 0 159 Z∅P IaA ಸಮೀಕರಣ 7 12π0 159 ನೀಡುತ್ತದೆ ಆದರೆ ಸಮೀಕರಣಕ್ಕೆ T Z P ಮತ್ತು A ಸ್ಥಿರಾಂಕಗಳಾಗಿವೆ T ಯಲ್ಲಿ ಬದಲಿಸಿ ಈ ಎಲ್ಲಾ ಸ್ಥಿರಾಂಕಗಳಿಗೆ ನಾವು T K∅Ia ಬರೆಯಬಹುದು ಅಂದರೆ ∅ Ia ದರ 0 159ZPA ಸ್ಥಿರವಾಗಿದೆ ಇದನ್ನು K ZP2πA ಎಂದೂ ಬರೆಯಬಹುದು ಆದ್ದರಿಂದ torque ಟಾರ್ಕ್ flux ಫ್ಲಕ್ಸ್ ಮತ್ತು armature ಆರ್ಮೇಚರ್ current ಕರೆಂಟ್ ಉತ್ಪನ್ನಕ್ಕೆ ಅನುಪಾತದಲ್ಲಿದೆ ಮತ್ತು DC ಯಂತ್ರದಲ್ಲಿ flux ಫ್ಲಕ್ಸ್ ಕ್ಷೇತ್ರ current ಕರೆಂಟ್ ಅವಲಂಬಿಸಿರುತ್ತದೆ ಮತ್ತು flux ಫ್ಲಕ್ಸ್ ಕ್ಷೇತ್ರ current ಕರೆಂಟ್ ಅನುಪಾತದಲ್ಲಿದೆ ನಾವು ಇದನ್ನು ನೋಡುತ್ತೇವೆ DC series motor ಸರಣಿ ಮೋಟರ್ ಗಳನ್ನು ಚರ್ಚಿಸುವಾಗ ಮತ್ತೊಂದು ವಿಷಯ ಅದನ್ನು ಇಲ್ಲಿ ಗುರುತಿಸಲಾಗಿಲ್ಲವಾದರೂ ಆದರೆ ನಾನು ಹೇಳುತ್ತಿದ್ದೇನೆ flux ಫ್ಲಕ್ಸ್ ಕ್ಷೇತ್ರ current ಕರೆಂಟ್ ಅನುಪಾತದಲ್ಲಿದೆ ಅಂದರೆ torque ಟಾರ್ಕ್ ನಾವು ತೆಗೆದುಕೊಂಡ ∅ ಬದಲಿಗೆ field current ಫೀಲ್ಡ್ ಕರೆಂಟ್ ಮತ್ತು armature current ಆರ್ಮೇಚರ್ ಕರೆಂಟ್ ನ ಉತ್ಪನ್ನಕ್ಕೆ ಅನುಪಾತದಲ್ಲಿದೆ ಈಗ DC motor ಮೋಟರ್ ಗೆ ಸಮಾನಸರ್ಕ್ಯೂಟ್ ಈ ರೇಖಾಚಿತ್ರದಲ್ಲಿ ನಾವು ಪ್ರತ್ಯೇಕವಾಗಿ excited ಉತ್ಸುಕ DC motor ಮೋಟರ್ ಹೊಂದಿದ್ದೇವೆ ಪ್ರತ್ಯೇಕವಾಗಿ ಉತ್ಸುಕವಾಗಿದ ಅಂದರೆ field ಕ್ಷೇತ್ರಕ್ಕೆ DC ಪೂರೈಕೆಯ ವಿಭಿನ್ನ ಮೂಲದಿಂದ ನೀಡಲಾಗುತ್ತದೆ ಮತ್ತು ಇದು motor ಮೋಟರ್ ಗೆ ಪೂರೈಕೆ ವೋಲ್ಟೇಜ್ ಆಗಿದೆ ಇದು armature ಆರ್ಮೇಚರ್ resistance ರೆಸಿಸ್ಟೆನ್ಸ್ ra ಇದು ತುಂಬಾ ಚಿಕ್ಕದಾಗಿದೆ ಇದು back emf ಬ್ಯಾಕ್ ಎಮ್ಫ್ polarity ಧ್ರುವೀಯತೆಯನ್ನು ಇಲ್ಲಿ ಗುರುತಿಸಲಾಗಿದೆ Ia ಸಮಾನ IL armature current ಆರ್ಮೆಚರ್ ಕರೆಂಟ್ Load current ಲೋಡ್ ಕರೆಂಟ್ r 0 running condition ರನ್ನಿಂಗ್ ಕಂಡೀಷನ್ ನಲ್ಲಿ ನಾವು DC ಯಂತ್ರವನ್ನು ಪ್ರಾರಂಭಿಸಿದಾಗ ಮೊದಲ ವರ್ಷದ ಎಲೆಕ್ಟ್ರಿಕಲ್ ಲ್ಯಾಬ್ ನಲ್ಲಿ ಆರಂಭದಲ್ಲಿ R ಗರಿಷ್ಠ ಸ್ಥಾನದಲ್ಲಿರಬೇಕು ಇಲ್ಲದಿದ್ದರೆ ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ back emf ಬ್ಯಾಕ್ ಇಎಂಎಫ್ ಇರುವುದಿಲ್ಲ ಅಥವಾ ಅದು ತುಂಬಾ ಚಿಕ್ಕದಾಗಿರುತ್ತದೆ ಕನಿಷ್ಠ ಮೌಲ್ಯವಾಗಿದೆ DC motor ಮೋಟರ್ ನ armature resistance ಆರ್ಮೇಚರ್ ರೆಸಿಸ್ಟೆನ್ಸ್ ತುಂಬಾ ಚಿಕ್ಕದಾಗಿರುವುದರಿಂದ ನೀವು ಇಲ್ಲಿ ಎಲ್ಲೋ fuse ಫ್ಯೂಸ್ ಅನ್ನು ಸಂಪರ್ಕಿಸದಿದ್ದರೆ ದೊಡ್ಡ current ಕರೆಂಟ್ ಹರಿಯುತ್ತದೆ ಮತ್ತು fuse ಫ್ಯೂಸ್ ಊದುತ್ತದೆ ಆರಂಭದಲ್ಲಿ ಈ resistance ಪ್ರತಿರೋಧವು ಗರಿಷ್ಠ ಮೌಲ್ಯದಲ್ಲಿರಬೇಕು ಮತ್ತು ನಂತರ ನಾವು ಪೂರೈಕೆಯನ್ನು ನೀಡಲು ಪ್ರಾರಂಭಿಸುತ್ತೇವೆ Motor ಮೋಟರ್ ನಿಧಾನವಾಗಿ ಪ್ರಾರಂಭವಾಗುತ್ತದೆ ಮತ್ತು ಅದು ವೇಗವನ್ನು ಹೆಚ್ಚಿಸುತ್ತದೆ ಮತ್ತು back emf ಬ್ಯಾಕ್ ಇಎಂಎಫ್ ಅನ್ನು ಅಭಿವೃದ್ಧಿಪಡಿಸುತ್ತದೆ ವೇಗವು ನಿಧಾನವಾಗಿ ಹೆಚ್ಚಿದ ನಂತರ resistance ಪ್ರತಿರೋಧವನ್ನು ಕತ್ತರಿಸಿ ಮತ್ತು ಈ resiatnce ಪ್ರತಿರೋಧವನ್ನು 0 ಗೆ ತನ್ನಿ ಆದರೆ ಪ್ರಯೋಗಾಲಯದಲ್ಲಿ ನಾವು ಏನು ಮಾಡುತ್ತೇವೆ ನಾವು ಸಂಪರ್ಕಿಸುತ್ತೇವೆ ಒಂದು SPST single pole single throw switch ಸಿಂಗಲ್ ಪೋಲ್ ಸಿಂಗಲ್ ಥ್ರೋ ಸ್ವಿಚ್ ಮೂಲಕ ಮತ್ತು ಈ ಸ್ವಿಚ್ ತೆರೆದಿದೆ ನಾವು ಪ್ರಾರಂಭಿಸಿದಾಗ resistance ಪ್ರತಿರೋಧವು ಗರಿಷ್ಠವಾದಾಗ ಈ ಸ್ವಿಚ್ ತೆರೆದಿರುತ್ತದೆ ನಾವು ಈ resistance ಪ್ರತಿರೋಧವನ್ನು 0 ಗೆ ಕಡಿತಗೊಳಿಸಿದಾಗ ಸಂಪರ್ಕದಿಂದಾಗಿ ಇರಬಹುದು ಈ switch ಸ್ವಿಚ್ ಅನ್ನು ಮುಚ್ಚಿದ ನಂತರ ಮಾರ್ಗವು ಈ ರೀತಿ ಇರುತ್ತದೆ ಆದ್ದರಿಂದ ಇದು ಸಂಪೂರ್ಣವಾಗಿ ಆಫ್ ಆಗಿದೆ ನೀವು ಮುಚ್ಚಿದ ತಕ್ಷಣ ಈ circuit ಸರ್ಕ್ಯೂಟ್ ನಲ್ಲಿ ಶೂನ್ಯ circuit ಸರ್ಕ್ಯೂಟ್ resistance ಪ್ರತಿರೋಧವನ್ನು ನೀಡುತ್ತದೆ ಬಾಹ್ಯ ಪ್ರತಿರೋಧ ಇರುವುದಿಲ್ಲ ಅದು ಮುಚ್ಚಿದ ತಕ್ಷಣ ನಾವು ಅದನ್ನು ಮುಚ್ಚಿದ ತಕ್ಷಣ ವೇಗವನ್ನು ಸ್ವಲ್ಪ ಹೆಚ್ಚಾಗುತ್ತದೆ ಏಕೆಂದರೆ ಇಲ್ಲಿ ಸಂಪರ್ಕ resistance ಪ್ರತಿರೋಧವು ಶೂನ್ಯವಾಗುತ್ತದೆ ಆದರೆ ಅದು ಮೊದಲು ಇತ್ತು ಅದಕ್ಕಾಗಿಯೇ ನಾವು SPST single pole single throw switch ಸಿಂಗಲ್ ಪೋಲ್ ಸಿಂಗಲ್ ಥ್ರೋ ಸ್ವಿಚ್ ಅನ್ನು ಬಳಸುತ್ತೇವೆ ಆದ್ದರಿಂದ ನಾವು ಅದನ್ನು ಮುಚ್ಚಬಹುದು ನಾವು ಪ್ರಾರಂಭಿಸಿದಾಗ R ಗರಿಷ್ಠ ಮತ್ತು ನಂತರ ನಿಧಾನವಾಗಿ ನಾವು ಪೂರೈಕೆಯನ್ನು ನೀಡುತ್ತೇವೆ ಮತ್ತು ನಾವು ಈ ಕೋರ್ಸ್ ನಲ್ಲಿ DC motor starter ಮೋಟಾರ್ ಸ್ಟಾರ್ಟರ್ ಅನ್ನು ಅಧ್ಯಯನ ಮಾಡುವುದಿಲ್ಲ ಆದರೆ ತಕ್ಷಣ ವೇಗವು ಹೆಚ್ಚಾಗುತ್ತದೆ resistance ಪ್ರತಿರೋಧವನ್ನು ನಿಧಾನವಾಗಿ ಕಡಿತಗೊಳಿಸುತ್ತೆವೆ resistance ಪ್ರತಿರೋಧ r 0 ಗೆ ಸಮವಾಗುವವರೆಗೆ ಒಮ್ಮೆ r 0 ಚಾಲನೆಯಲ್ಲಿರುವ ಸ್ಥಿತಿಯಲ್ಲಿ ನಾವು ಈ SPST switch ಸ್ವಿಚ್ ಅನ್ನು ಮುಚ್ಚುತ್ತೇವೆ ಆದ್ದರಿಂದ resistance ಪ್ರತಿರೋಧದ ಈ ಭಾಗವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗುತ್ತದೆ ಮತ್ತು ಇದು conduction ವಾಹಕತೆಯ ಹೊಸ ಮಾರ್ಗವಾಗಿರುತ್ತದೆ ಇದು ಪ್ರತ್ಯೇಕವಾಗಿ excited ಉತ್ಸುಕ DC motor ಮೋಟರ್ V ಟರ್ಮಿನಲ್ ವೋಲ್ಟೇಜ್ ಮತ್ತು Eb back emf ಬ್ಯಾಕ್ ಎಮ್ಫ್ ಆಗಿದೆ ಮತ್ತು ಇದು ಫೀಲ್ಡ್ winding resistance ವೈಂಡಿಂಗ್ ರೆಸಿಸ್ಟೆನ್ಸ್ Rf' ಆಗಿದೆ ಇಲ್ಲಿ Rf ಹೆಚ್ಚುವರಿ field resistance ಕ್ಷೇತ್ರ ಪ್ರತಿರೋಧವಾಗಿದೆ ನಾವು ಇದನ್ನು ಬದಲಾಯಿಸಬಹುದು ಮತ್ತು ಇದನ್ನು ಕೆಲವು ಷರತ್ತುಬದ್ಧ ಕಾರ್ಯಾಚರಣೆಯ ಅಡಿಯಲ್ಲಿ ಬಳಸಲಾಗುತ್ತದೆ ಇದು field winding ಫೀಲ್ಡ್ ವೈಂಡಿಂಗ್ ಗೆ ಪೂರೈಕೆಯಾಗಿದೆ ra DC ಯಂತ್ರಕ್ಕೆ ಬಹಳ ಚಿಕ್ಕದಾಗಿದೆ ನಾನು ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಇಡುತ್ತೇನೆ ಪ್ರಯೋಗಾಲಯದಲ್ಲಿ DC ಯಂತ್ರದ armature ಆರ್ಮೆಚರ್ resistance ಪ್ರತಿರೋಧವನ್ನು ನಾವು ಹೇಗೆ ಅಳೆಯಬಹುದು ಇದು ಯೋಚಿಸಬೇಕಾದ ಪ್ರಶ್ನೆ Ia armature current ಆರ್ಮೇಚರ್ ಕರೆಂಟ್ IL load current ಲೋಡ್ ಕರೆಂಟ್ ಮತ್ತು Eb V Ia R ra ಸಹಜವಾಗಿ ಓಡುವ ಸ್ಥಿತಿಯಲ್ಲಿ R 0 ನಂತರ ನಾವು KVL ಅನ್ವಯಿಸಿದರೆ ಈ ಸರ್ಕ್ಯೂಟ್ ನಲ್ಲಿ ploarity ಧ್ರುವೀಯತೆಯನ್ನು ಈಗಾಗಲೇ ಗುರುತಿಸಿರುವುದರಿಂದ ನಾವು ವೋಲ್ಟೇಜ್ ಕರೆಂಟ್ ಸಂಬಂಧವನ್ನು ಸುಲಭವಾಗಿ ಪಡೆಯುತ್ತೇವೆ Eb V Ia R ra ಆದರೆ ಓಡುವ ಸ್ಥಿತಿಯಲ್ಲಿ R 0 ಇದು DC shunt motor ಷಂಟ್ ಮೋಟರ್ ಇಲ್ಲಿ feild winding ಫೀಲ್ಡ್ ವೈಂಡಿಂಗ್ armature ಆರ್ಮೇಚರ್ ನಾದ್ಯಂತ shunt ಶಂಟ್ ಆಗಿದೆ ಇದು Rf ಮತ್ತು ಇದು Rf ಇಲ್ಲಿ SPST ಸ್ವಿಚ್ ಅನ್ನು ಸೇರಿಸಲಾಗಿಲ್ಲ ಆದರೆ ನಾವು ಅದನ್ನು ಇಲ್ಲಿಯೂ ಇಡಬಹುದು ಆದರೆ ಅದನ್ನು ಇಲ್ಲಿ ತೋರಿಸಲಾಗಿಲ್ಲ ನಾನು SPST ಭಾಗವನ್ನು ತೆರವುಗೊಳಿಸುತ್ತಿದ್ದೇನೆ ಈ ಸಂದರ್ಭದಲ್ಲಿ operating ಆಪರೇಟಿಂಗ್ ತತ್ವವೂ ಒಂದೇ ಆಗಿರುತ್ತದೆ ಆದರೆ ಇಲ್ಲಿ ಯಂತ್ರ ಮತ್ತು shunt ಷಂಟ್ ಕ್ಷೇತ್ರಕ್ಕೆ ಒಂದೇ ಮೂಲದಿಂದ ಪೂರೈಸಲಾಗುತ್ತದೆ ಏಕೆಂದರೆ ಇದು ಸಮಾನಾಂತರವಾಗಿ ಸಂಪರ್ಕಹೊಂದಿದೆ ಇದು ಷಂಟ್ Field resistance ಫೀಲ್ಡ್ ರೆಸಿಸ್ಟೆನ್ಸ್ Rf ಆಗಿದೆ ಮತ್ತು ಇದು external resitance ಬಾಹ್ಯ ಪ್ರತಿರೋಧ Rf Rf ಅನ್ನು ಸೇರಿಸುವ ಮೂಲಕ ನಾವು ಈ resistance ಪ್ರತಿರೋಧವನ್ನು ಬದಲಾಯಿಸಬಹುದು ಆದ್ದರಿಂದ field current ಫೀಲ್ಡ್ ಕರೆಂಟ್ ನಿಯಂತ್ರಿಸಬಹುದು field current ಕ್ಷೇತ್ರ ಕರೆಂಟ್ ನಿಯಂತ್ರಿಸಿದರೆ ನಾವು flux ಫ್ಲಕ್ಸ್ ಅನ್ನು ನಿಯಂತ್ರಿಸುತ್ತಿದ್ದೇವೆ ಆದರೆ R0 ಚಾಲನೆಯಲ್ಲಿರುವ ಸ್ಥಿತಿಯಲ್ಲಿ ಆದ್ದರಿಂದ If VRf Rf ಏಕೆಂದರೆ ಇದು ಪ್ರವಾಹ If ಈ ಶಾಖೆಯಲ್ಲಿ ಹರಿಯುವುದಾದರೆ ಮತ್ತು V ಅನ್ವಯಿಕ ವೋಲ್ಟೇಜ್ ಆಗಿದ್ದರೆ ಇದು ಸಮಾನಾಂತರ ಸರ್ಕ್ಯೂಟ್ ಆಗಿದೆ ನಾವು ಒಳಗಿನ loop ಕುಣಿಕೆಯಲ್ಲಿ KVL ಅನ್ನು ಅನ್ವಯಿಸಿದರೆ ನಾವು Eb V Ia R ra ಪಡೆಯುತ್ತೇವೆ ಆದರೆ ಓಡುವ ಸ್ಥಿತಿಯಲ್ಲಿ R 0 ಮತ್ತು ಈ node ನೋಡ್ ನಲ್ಲಿ KCL ಅನ್ನು ಅನ್ವಯಿಸಿದರೆ ಇದು armature current ಆರ್ಮೇಚರ್ ಕರೆಂಟ್ ಇದು line current ಲೈನ್ ಕರೆಂಟ್ ಮತ್ತು ಇದು field current ಫೀಲ್ಡ್ ಕರೆಂಟ್ ಇ ಕರ್ಸರ್ ಅನ್ನು ನೋಡಿ ಈ ಹಂತದಲ್ಲಿ ನಾವು KCL ಅನ್ನು ಅನ್ವಯಿಸುತ್ತೇವೆ Ia IL If ಪಡೆಯುತ್ತೇವೆ ಇದು ಸರಳ ವಿಷಯ Series motor ಸರಣಿ ಮೋಟರ್ ಗಾಗಿ field winding ಫೀಲ್ಡ್ ವೈಂಡಿಂಗ್ armature ಆರ್ಮೇಚರ್ ನೊಂದಿಗೆ ಸರಣಿಯಲ್ಲಿದೆ ಅಂತಹ ಸಂದರ್ಭದಲ್ಲಿ series motor ಸರಣಿ ಮೋಟರ್ ಗಾಗಿ armature current ಆರ್ಮೇಚರ್ ಕರೆಂಟ್ load current ಲೋಡ್ ಕರೆಂಟ್ field current ಫೀಲ್ಡ್ ಕರೆಂಟ್ ಇಲ್ಲಿ field ಫೀಲ್ಡ್ armature ಆರ್ಮೆಚರ್ ನೊಂದಿಗೆ ಸರಣಿಯಲ್ಲಿದೆ ಇದು back emf ಬ್ಯಾಕ್ ಎಮ್ಎಫ್ ಮತ್ತು ಇದು V ಮತ್ತೆ ಪುನರಾವರ್ತಿಸುತ್ತೆನೆ ಇದು series motor ಸರಣಿ ಮೋಟರ್ ಸರಣಿ ಮೋಟರ್ armature current ಆರ್ಮೇಚರ್ ಕರೆಂಟ್ field current ಫೀಲ್ಡ್ ಕರೆಂಟ್ load current ಲೋಡ್ ಕರೆಂಟ್ ಇದು ಸರಣಿ field resistance ಕ್ಷೇತ್ರ ಪ್ರತಿರೋಧ Rs ಮತ್ತು ನಾವು KVL ಅನ್ವಯಿಸಿದರೆ ಆದ್ದರಿಂದ ನಾವು Eb V Ia RS ra ಪಡೆಯುತ್ತೇವೆ RS ಸರಣಿ field resistance ಕ್ಷೇತ್ರ ಪ್ರತಿರೋಧವಾಗಿದೆ ಸರಣಿ ಕ್ಷೇತ್ರ ಹೇಗೆ ನಿಯಂತ್ರಿಸುವುದು ಎಂಬುದನ್ನು ಈ ಕೋರ್ಸ್ ನಲ್ಲಿ ಅಧ್ಯಯನ ಮಾಡುವುದಿಲ್ಲ ಮೊದಲ ವರ್ಷದ ಮಟ್ಟಕ್ಕೆ ಕೆಲವು ಮೂಲಭೂತ ಅಂಶಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಆದ್ದರಿಂದ Eb V Ia RS ra ಮುಂದೆ ಒಂದು ಸಣ್ಣ ಸಂಖ್ಯಾತ್ಮಕ ಉದಾಹರಣೆ ಪರಿಹರಿಸೂಣ 230 ವೋಲ್ಟ್ಸ್ shunt motor ಷಂಟ್ ಮೋಟರ್ ಯಾವುದೇ ನೋಲೋಡ್ ನಲ್ಲಿ 800 rpm ನಲ್ಲಿ ಚಲಿಸುತ್ತದೆ ಮತ್ತು 5 Ampere ಆಂಪಿಯರ್ ತೆಗೆದುಕೊಳ್ಳುತ್ತದೆ Armature ಆರ್ಮೇಚರ್ ಮತ್ತು field winding ಫೀಲ್ಡ್ ವೈಂಡಿಂಗ್ ನ resistance ಪ್ರತಿರೋಧವು ಕ್ರಮವಾಗಿ 0 Motor load ಮೋಟರ್ ಲೋಡ್ ಮಾಡಿದಾಗ ಅದರ ವೇಗವನ್ನು ಲೆಕ್ಕಹಾಕಿ ಮತ್ತು mains ಮೇನ್ಸ್ ನಿಂದ 60 Ampere ಆಂಪಿಯರ್ ತೆಗೆದುಕೊಳ್ಳಿ ಇದು ಸಮಸ್ಯೆಯ ಹೇಳಿಕೆಯಾಗಿದೆ ನಾವು ಎರಡು load ಲೋಡ್ ಷರತ್ತುಗಳನ್ನು ಹೊಂದಿದ್ದೇವೆ ಒಂದು ಲೋಡ್ ಇಲ್ಲದ ಸ್ಥಿತಿ ಮತ್ತೊಂದು ಲೋಡ್ ಮಾಡಿದಾಗ 60 ಆಂಪಿರೆ ತೆಗೆದುಕೊಳ್ಳುತ್ತದೆ ಆದರೆ ಯಾವುದೇ ನೋಲೋಡ್ ನಲ್ಲಿ 5 Ampere ಆಂಪಿರೆಯನ್ನು ತೆಗೆದುಕೊಳ್ಳುತ್ತಿದೆ ನಾವು ವೇಗವನ್ನು ಕಂಡುಹಿಡಿಯಬೇಕು ಇದು ಯಾವುದೇ load ಲೋಡ್ ಸ್ಥಿತಿ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಇದು IL0 ಇದು If 230 ವೋಲ್ಟ್ ಪೂರೈಕೆ ವೋಲ್ಟೇಜ್ V Rf ಅನ್ನು 230 Ω ನೀಡಲಾಗುತ್ತದೆ ಇಲ್ಲಿ ಯಾವುದೇ ಬಾಹ್ಯ resistance ಪ್ರತಿರೋಧವನ್ನು ಹಾಕಿಲ್ಲ Ia05A ra ಅನ್ನು 0 2 Ω ಮತ್ತು noload ನೋಲೋಡ್ ವೇಗ 800rpm ಎಂದು ನೀಡಲಾಗುತ್ತದೆ ಮತ್ತು ಇದು back emf ಬ್ಯಾಕ್ ಇಎಂಎಫ್ ಆಗಿದೆ ಆದ್ದರಿಂದ field current ಫೀಲ್ಡ್ ಕರೆಂಟ್ 230 Rf 230 ಪೂರೈಕೆ ವೋಲ್ಟೇಜ್ ಆಗಿದ್ದರೆ Rf 230 Ω ಆದ್ದರಿಂದ 230 230 1 Ampere ಆಂಪಿಯರ್ ಆದ್ದರಿಂದ IL0 ಅನ್ನು 5 Ampere ಆಂಪಿಯರ್ ಎಂದು ನೀಡಲಾಗಿದೆ no load ನೋಲೋಡ್ ಲ್ಲಿ ಏಕೆಂದರೆ ಇದು line ಲೈನ್ ನಿಂದ 5 Ampere ಆಂಪಿಯರ್ current ಕರೆಂಟ್ ಅನ್ನು ತೆಗೆದುಕೊಳ್ಳುತ್ತಿದೆ ಆದ್ದರಿಂದ IL0 5 Ampere ಆಂಪಿಯರ್ ಆದ್ದರಿಂದ Ia0 IL0 If 5 1 ಆದ್ದರಿಂದ Ia0 4 Ampere ಆಂಪಿಯರ್ ಆದ್ದರಿಂದ ಈ ಸರ್ಕ್ಯೂಟ್ Eb0 V ra Ia0 ನಾವು ಹಿಂದಿನ ಎಮ್ಫ್ Eb0 230 0 25 4 ಆದ್ದರಿಂದ Eb0 229 volt ವೋಲ್ಟ್ ಕಂಡುಹಿಡಿಯಬಹುದು No load ನೋಲೋಡ್ ಷರತ್ತಿನ ಅಡಿಯಲ್ಲಿ ಅದನ್ನು load ಲೋಡ್ ಮಾಡಿದಾಗ circuit ಸರ್ಕ್ಯೂಟ್ 60 Ampere ಆಂಪಿಯರ current ಕರೆಂಟ್ ಚಾಲನೆ ಮಾಡುತ್ತಿದೆ ಮತ್ತು ಇದು current ಕರೆಂಟ್ Ia1 Ra0 ವೇಗ ಏನು ಎಂದು ನಾವು ಕಂಡುಹಿಡಿಯಬೇಕು ಮತ್ತು ಈ Rf230 Ω ಅಂದರೆ field ಕ್ಷೇತ್ರ current ಕರೆಂಟ್ If 230 230 1 Ampere ಆಂಪಿಯರ no load ನೋಲೋಡ್ ಅಥವಾ ಪೂರ್ಣ load ಲೋಡ್ ನಲ್ಲಿ field current ಫೀಲ್ಡ್ ಕರೆಂಟ್ ಒಂದೇ ಆಗಿರುತ್ತದೆ ಅದು 1 Ampere ಆಂಪಿಯರ್ ಆಗಿರುತ್ತದೆ ಅಂದರೆ flux ಫ್ಲಕ್ಸ್ ಸ್ಥಿರವಾಗಿರುತ್ತದೆ ಆದ್ದರಿಂದ ಎರಡೂ ಪ್ರಕರಣಗಳಿಗೆ Ia1 60 - 1 59 1 Ampere ಆಂಪಿಯರ್ ಆಗಿರುತ್ತದೆ ಆದ್ದರಿಂದ Eb1 V Ia1 ra ಆದ್ದರಿಂದ Eb1 215 25 ವೋಲ್ಟ್ ಇದು load ಲೋಡ್ ಮಾಡಿದ ಸ್ಥಿತಿಯಲ್ಲಿ ಇದು circuit ಸರ್ಕ್ಯೂಟ್ ಎರಡು ಪ್ರತ್ಯೇಕ circuit ಸರ್ಕ್ಯೂಟ್ ಅನ್ನು ಬರೆಯಲಾಗಿದೆ ಈ ಪರಿಸ್ಥಿತಿಗಳನ್ನು ನೋಡುತ್ತಾ DC circuit ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ನಾವು ಮಾಡಿದಂತೆ ಪರಿಹರಿಸಲು ಪ್ರಯತ್ನಿಸೂಣ ಇದರ ನಂತರ ನಾವು ಏನು ಮಾಡುತ್ತೇವೆ Eb ∅ Z N 60 P A K ∅ n ಆದರೆ ಎರಡೂ ಪ್ರಕರಣಗಳಿಗೆ If ಸ್ಥಿರವಾಗಿದೆ ಎಂದು ನಮಗೆ ತಿಳಿದಿದೆ ಅಂದರೆ ಫ್ಲಕ್ಸ್ ಎರಡೂ ಪರಿಸ್ಥಿತಿಗಳಿಗೆ ಸ್ಥಿರವಾಗಿದೆ ಆದ್ದರಿಂದ Eb0 Eb1 ಹೀಗೆ ಬರೆಯಬಹುದು ∅0n0 ∅1n1 ಏಕೆಂದರೆ ಈ ಸ್ಥಿತಿ ಸಮೀಕರಣ 1 Eb0 K ∅0 n0 ಮತ್ತೊಂದು ಸಮೀಕರಣ ನಾವು Eb1 K∅1n1 ಅನ್ನು ಬರೆಯಬಹುದು K ಎರಡಕ್ಕು ಒಂದೇ ಮತ್ತು ಸ್ಥಿರವಾಗಿರುವುದರಿಂದ ಅದು ರದ್ದಾಗುತ್ತದೆ ಇದು ∅0n0 ∅1n1 ಏಕೆಂದರೆ field ಕ್ಷೇತ್ರವು ಸ್ಥಿರವಾಗಿದೆ ಏಕೆಂದರೆ ಎರಡೂ ಪ್ರಕರಣಗಳ ಕ್ಷೇತ್ರ current ಕರೆಂಟ್ 1 Ampere ಆಂಪಿಯರಗಿದೆ ಆದ್ದರಿಂದ ∅0 ∅1 ಮತ್ತು Eb0 ಅನ್ನು 229ವಿ Eb1 ಅನ್ನು 215 25 ಎಂದು ಲೆಕ್ಕ ಹಾಕಿದರೆ ಮತ್ತು n0 ನಮಗೆ 800 rpm ಆರ್ ಪಿಎಂ ಅನ್ನು n1 ನಿಂದ ವಿಂಗಡಿಸಲಾಗಿದೆ ಎಂದು ತಿಳಿದಿದ್ದರೆ ವೇಗವನ್ನು ಕಂಡುಹಿಡಯಬಹುದು n1 752 rpm ಆರ್ಪಿಎಂ ಇದು ಉತ್ತರ ಇದು ಒಂದು ಉದಾಹರಣೆ ನಾವು ಇನ್ನೂ 3 ಅಥವಾ 4 ನಂತರ ತೆಗೆದುಕೊಳ್ಳುತ್ತೇವೆ ಈಗ DC motor ಮೋಟರ್ ಗಳ ಗುಣಲಕ್ಷಣ ಮೊದಲನೆಯದಾಗಿ torque ಟಾರ್ಕ್ current ಕರೆಂಟ್ ಗುಣಲಕ್ಷಣ DC motor ಮೋಟರ್ ಗಾಗಿ torque ಟಾರ್ಕ್ K ∅ Ia ನಮಗೆ ತಿಳಿದಿದೆ shunt motor ಶಂಟ್ ಮೋಟರ್ flux ಫ್ಲಕ್ಸ್ ∅ ಸಂದರ್ಭಗಳಲ್ಲಿ ಸರಿಸುಮಾರು ಸ್ಥಿರವಾಗಿರುತ್ತದೆ ಮತ್ತು torque ಟಾರ್ಕ್ Ia ಅನುಪಾತದಲ್ಲಿದೆ ಅದಕ್ಕಾಗಿಯೇ ಹಿಂದಿನ ಉದಾಹರಣೆಯಲ್ಲಿ ನಾನು DC shunt motor ಷಂಟ್ ಮೋಟಾರ್ flux ಫ್ಲಕ್ಸ್ ಸ್ಥಿರ ತೆಗೆದುಕೊಂಡಿದ್ದೇನೆ ಏಕೆಂದರೆ filed ಕ್ಷೇತ್ರ ಪೂರೈಕೆ ವೋಲ್ಟೇಜ್ ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತದೆ ಕ್ಷೇತ್ರ resistance ಪ್ರತಿರೋಧ ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತದೆ ಆದ್ದರಿಂದ field ಕ್ಷೇತ್ರ current ಕರೆಂಟ್ ಮತ್ತು flux ಫ್ಲಕ್ಸ್ ಸ್ಥಿರವಾಗಿರುವುದರಿಂದ flux ಫ್ಲಕ್ಸ್ ಸ್ಥಿರವಾಗಿರುತ್ತದೆ ಆದ್ದರಿಂದ torque ಟಾರ್ಕ್ Ia ಗೆ ಅನುಪಾತದಲ್ಲಿದೆ ಅಂದರೆ ಇದು ಬಹುತೇಕ ಸರಳ ರೇಖೆಯ ಗುಣಲಕ್ಷಣವಾಗಿದೆ ಆದ್ದರಿಂದ torque ಟಾರ್ಕ್ current ಕರೆಂಟ್ ಗುಣಲಕ್ಷಣ ಪ್ರಾಯೋಗಿಕವಾಗಿ ಸರಳ ರೇಖೆಯಾಗಿದೆ series motor ಸರಣಿ ಮೋಟರ್ ಸಂದರ್ಭದಲ್ಲಿ field ಫೀಲ್ಡ್ armature ಆರ್ಮೆಚರ್ ನೊಂದಿಗೆ ಸರಣಿಯಲ್ಲಿದೆ ಆದ್ದರಿಂದ armature current ಆರ್ಮೇಚರ್ ಕರೆಂಟ್ field current ಫೀಲ್ಡ್ ಕರೆಂಟ್ ಅಂದರೆ flux ಫ್ಲಕ್ಸ್ Ia ಗೆ ಅನುಪಾತದಲ್ಲಿದೆ ಆದರೆ ಟಾರ್ಕ್ K ∅ Ia series motor ಸರಣಿ ಮೋಟರ್ ಗೆ flux ಫ್ಲಕ್ಸ್ Ia ಗೆ ಅನುಪಾತದಲ್ಲಿದೆ ಏಕೆಂದರೆ series motor ಸರಣಿ ಮೋಟರ್ Ia If ನಲ್ಲಿ series motor ಸರಣಿ ಮೋಟರ್ ನಲ್ಲಿ field ಫೀಲ್ಡ್ ಅನ್ನು armature ಆರ್ಮೇಚರ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಆದ್ದರಿಂದ Ia Ifಅಂದರೆ ∅ Ia ಗೆ ಅನುಪಾತದಲ್ಲಿರುತ್ತದೆ ಅಂದರೆ ಟಾರ್ಕ್ Ia2 ಗೆ ಅನುಪಾತದಲ್ಲಿದೆ ಅದಕ್ಕಾಗಿಯೇ torque ಟಾರ್ಕ್ Ia2 ಗೆ ಅನುಪಾತದಲ್ಲಿದೆ ಎಂದು ಇಲ್ಲಿ ಬರೆಯಲಾಗಿದೆ ನಾವು ಗುಣಲಕ್ಷಣವನ್ನು ಚಿತ್ರಿಸಿದರೆ ಇದು torque ಟಾರ್ಕ್ ಇದು Ia armature current ಆರ್ಮೆಚರ್ ಕರೆಂಟ್ shunt motor ಷಂಟ್ ಮೋಟರ್ ಗಾಗಿ ಇದು ಸರಳ ರೇಖೆಯಾಗಿದೆ ಇದನ್ನು ಇಲ್ಲಿ ಗುರುತಿಸಲಾಗಿದೆ ಮತ್ತು series motor ಸರಣಿ ಮೋಟರ್ ಗೆ ಇದು parabola ಪ್ಯಾರಾಬೋಲಾ ಆಗಿದೆ ಆದ್ದರಿಂದ ಇದು series motor ಸರಣಿ ಮೋಟರ್ ಮತ್ತು shunt motor ಷಂಟ್ ಮೋಟರ್ ನ torque ಟಾರ್ಕ್ current ಕರೆಂಟ್ ಗುಣಲಕ್ಷಣಗಳು ಎರಡನೆಯದಾಗಿ ವೇಗ current ಕರೆಂಟ್ ಗುಣಲಕ್ಷಣ ಈ ಸಂದರ್ಭದಲ್ಲಿ ನಮಗೆ ತಿಳಿದಿದೆ back EMF ಬ್ಯಾಕ್ ಎಮ್ಫ್ K ∅ n n ಅನ್ನು N ನಿಂದ ಬದಲಾಯಿಸಬಹುದು ಆದ್ದರಿಂದ n N ಓಡುವ ಸಂದರ್ಭದಲ್ಲಿ ಒಂದು ಷಂಟ್ ಮೋಟರ್ ಬ್ಯಾಕ್ ಎಮ್ಫ್ V Ia ra ಆದ್ದರಿಂದ Eb K ∅ n V Ia ra ಅಂದರೆ n K V Ia ra ∅ ಎಲ್ಲಿ K 1 K ಆದ್ದರಿಂದ shunt motor ಷಂಟ್ ಮೋಟಾರ್ flux ಫ್ಲಕ್ಸ್ ಪ್ರಾಯೋಗಿಕವಾಗಿ ಸ್ಥಿರವಾಗಿದೆ field current ಫೀಲ್ಡ್ ಕರೆಂಟ್ ಹೆಚ್ಚು ಕಡಿಮೆ ಸ್ಥಿರವಾಗಿದೆ ಆದ್ದರಿಂದ flux ಫ್ಲಕ್ಸ್ ಸಹ ಸ್ಥಿರವಾಗಿದೆ ಆದ್ದರಿಂದ Iara ಡ್ರಾಪ್ ತುಂಬಾ ಚಿಕ್ಕದಾಗಿದೆ ಏಕೆಂದರೆ DC ಯಂತ್ರಕ್ಕೆ Ra ತುಂಬಾ ಚಿಕ್ಕದಾಗಿದೆ ಈ Iara ಕುಸಿತವು ಬಹಳ ಚಿಕ್ಕದಾಗಿದೆ ಸುಮಾರು 3 ರಿಂದ 6 ಪ್ರತಿಶತ V ಆದ್ದರಿಂದ ಯಾವುದೇ ನೋಲೋಡ್ ನಿಂದ ಪೂರ್ಣ load ಲೋಡ್ ಗೆ ಶೇಕಡಾವಾರು ಕುಸಿತವು ಒಂದೇ ಕ್ರಮದಲ್ಲಿದೆ ಆದ್ದರಿಂದ DC shunt motor ಷಂಟ್ ಮೋಟರ್ ಅನ್ನು ಸ್ಥಿರ ವೇಗದ ಮೋಟರ್ ಎಂದು ಪರಿಗಣಿಸಲಾಗುತ್ತದೆ ಕೆಲವೊಮ್ಮೆ ಅವರು ಈ ಪ್ರಶ್ನೆಯನ್ನು ಕೇಳುತ್ತಾರೆ ಡಿಸಿ ಷಂಟ್ ಮೋಟರ್ ಏಕೆ ಸ್ಥಿರ ವೇಗದ ಮೋಟರ್ ಆಗಿದೆ ಮೇಲೆ ನೀಡಿದ ಕಾರಣ ನೀವು ನೀಡಬೇಕು ಲೋಡ್ ಹೆಚ್ಚಳದೊಂದಿಗೆ ವೇಗವು ಸ್ವಲ್ಪ ಕಡಿಮೆಯಾದರೂ Series motor ಸರಣಿ ಮೋಟರ್ ಗಾಗಿ ಮತ್ತೆ n K V Iara RS RS series field resistance ಸರಣಿ ಕ್ಷೇತ್ರ ಪ್ರತಿರೋಧವಾಗಿದೆ ಇದನ್ನು ra ಸೇರಿಸಲಾಗುತ್ತದೆ ಮತ್ತು ∅ ಇಂದ ವಿಂಗಡಿಸಲಾಗುತ್ತದೆ ಆದರೆ series motor ಸರಣಿ ಮೋಟರ್ ನಲ್ಲಿ ∅ Ia ಅನುಪಾತದಲ್ಲಿದೆ ಏಕೆಂದರೆ Ia armature current ಆರ್ಮೆಚರ್ ಕರೆಂಟ್ series motor ಸರಣಿ ಮೋಟರ್ ನಲ್ಲಿ field current ಫೀಲ್ಡ್ ಕರೆಂಟ್ ಅದಕ್ಕಾಗಿಯೇ ∅ Ia ಅನುಪಾತದಲ್ಲಿದೆ ಆದ್ದರಿಂದ ನಾವು n K V Ia ra RS Ia ∅ ಬರೆಯಬಹುದು ಆದ್ದರಿಂದ ಇಲ್ಲಿ ∅ Ia ಅನುಪಾತದಲ್ಲಿದೆ series motor ಸರಣಿ ಮೋಟರ್ IaIf ಅಂದರೆ ∅ ಸ್ಥಿರವಾಗಿದೆ Ia ಸಾಮಾನ್ಯ ತೆಗೆದುಕೊಂಡರೇ ಮತ್ತು ∅ K'Ia ಹಾಕಿ ಬದಲಿಇಲ್ಲಿ KK1 ಅನ್ನು K" ಎಂದು ಬದಲಾಯಿಸುತ್ತೇವೆ ಈ ರೀತಿ n K" V Ia - ra RS ಆದ್ದರಿಂದ ಈ ಭಾಗವು ಸ್ಥಿರವಾಗಿದೆ ಮತ್ತು ಇದು VIa ಇಲ್ಲಿ ∅ ಮತ್ತು Ia ಎರಡೂ load ಲೋಡ್ ನೊಂದಿಗೆ ಬದಲಾಗುತ್ತವೆ ಏಕೆಂದರೆ ∅ Ia ಗೆ ಅನುಪಾತದಲ್ಲಿದೆ Load ಲೋಡ್ ಬದಲಾದರೆ ಆಗ armature current ಆರ್ಮೇಚರ್ ಕರೆಂಟ್ ಬದಲಾಗುತ್ತದೆ ಆದರೆ armature current ಆರ್ಮೇಚರ್ ಕರೆಂಟ್ field current ಫೀಲ್ಡ್ ಕರೆಂಟ್ ಆದ್ದರಿಂದ flux ಫ್ಲಕ್ಸ್ ಸಹ ಬದಲಾಗುತ್ತದೆ ∅ ಮತ್ತು Ia ಮೌಲ್ಯ ಎರಡೂ load ಲೋಡೂಂದಿಗೆ ಬದಲಾಗುತ್ತವೆ ಏಕೆಂದರೆ ∅ Ia ಗೆ ಅನುಪಾತದಲ್ಲಿದೆ ಲೋಡ್ ಹೆಚ್ಚಾದರೆ ∅ ಲೋಡ್ ಕರೆಂಟ್ ನೊಂದಿಗೆ ಹೆಚ್ಚಾಗುತ್ತದೆ ಅಂದರೆ Ia ಹೆಚ್ಚಾದಂತೆ VIa ಕಡಿಮೆಯಾಗುತ್ತದೆ ಏಕೆಂದರೆ Ia ಹೆಚ್ಚಾದರೆ ಆದ್ದರಿಂದ V Ia ಕಡಿಮೆಯಾಗುತ್ತದೆ ಆದ್ದರಿಂದ series motor ಸರಣಿ ಮೋಟರ್ ಗೆ load ಲೋಡ್ ವೇಗದ ಹೆಚ್ಚಳವು ಕಡಿಮೆಯಾಗುತ್ತದೆ Load ಲೋಡ್ ಅನ್ನು ತೆಗೆದುಹಾಕಿದರೆ series motor ಸರಣಿ ಮೋಟರ್ ನಿಂದ ಸಂಪೂರ್ಣವಾಗಿ ∅ ಅತ್ಯಂತ ಚಿಕ್ಕದಾಗುತ್ತದೆ ಆದ್ದರಿಂದ Ia ಕೂಡ ಕಡಿಮೆಯಾಗುತ್ತದೆ ಆದ್ದರಿಂದ VIa ತುಂಬಾ ದೊಡ್ಡದಾಗುತ್ತದೆ ಮತ್ತು ವೇಗವು ತುಂಬಾ ಹೆಚ್ಚಾಗುತ್ತದೆ Series motor ಸರಣಿ ಮೋಟರ್ ಗಾಗಿ load ಲೋಡ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಅಪಾಯಕಾರಿ ಆದ್ದರಿಂದ series motor ಸರಣಿ ಮೋಟರ್ ಅನ್ನು ಯಾವಾಗಲೂ load ಲೋಡ್ ನಲ್ಲಿ ಪ್ರಾರಂಭಿಸಬೇಕು ಮತ್ತು load ಲೋಡ್ ಹಾಕದ ಸ್ಥಿತಿಯಲ್ಲಿ ಚಲಿಸಬಾರದು ಅವರು ಈ ಪ್ರಶ್ನೆಯನ್ನು ಕೇಳುತ್ತಾರೆ ಈ ಕಾರಣದಿಂದಾಗಿ ಸರಣಿ ಮೋಟರ್ ಅನ್ನು ಏಕೆ ನೋಲೋಡ್ ನಲ್ಲಿ ಚಲಿಸಬಾರದು ಅಂದರೆ ನಾವು ಪ್ರಾರಂಭಿಸಿದಾಗಲೆಲ್ಲಾ ಸರಣಿ ಮೋಟರ್ ನಾವು ಅದಕ್ಕೆ ಲೋಡ್ ಅನ್ನು ಸಂಪರ್ಕಿಸಬೇಕು ಇಲ್ಲದಿದ್ದರೆ ಸರಣಿ ಮೋಟರ್ ಗಾಗಿ ಲೋಡ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಅಪಾಯಕಾರಿ ಇದು shunt motor ಶಂಟ್ ಮೋಟರ್ ಮತ್ತು series motor ಸರಣಿ ಮೋಟರ್ ಗಾಗಿ ವೇಗ ಕರೆಂಟ್ ಗುಣಲಕ್ಷಣವಾಗಿದೆ ಮುಂದಿನದು speed torque ಸ್ಪೀಡ್ ಟಾರ್ಕ್ ಗುಣಲಕ್ಷಣ ಈ ಸಂದರ್ಭದಲ್ಲಿ ನಾವು shunt motor ಷಂಟ್ ಮೋಟರ್ ಮತ್ತು series motor ಸರಣಿ ಮೋಟರ್ ಗಾಗಿ ವೇಗ ಟಾರ್ಕ್ ಗುಣಲಕ್ಷಣಗಳನ್ನು ಕಂಡುಕೊಳ್ಳುತ್ತೇವೆ shunt motor ಷಂಟ್ ಮೋಟರ್ ಮತ್ತು series motor ಸರಣಿ ಮೋಟರ್ ಗೆ ವೇಗ current ಕರೆಂಟ್ ಗುಣಲಕ್ಷಣ ಇಲ್ಲಿದೆ ನನ್ನ ಪ್ರಕಾರ ಅಭಿವೃದ್ಧಿಹೊಂದಿದ DC ಮೋಟರ್ ಗಳ ವೇಗ current ಕರೆಂಟ್ ಮತ್ತು ಟಾರ್ಕ್ current ಕರೆಂಟ್ ಗುಣಲಕ್ಷಣಗಳ ಸ್ವರೂಪವು ಒಂದೇ ಆಗಿದೆ ವೇಗ ಮತ್ತು ಟಾರ್ಕ್ ನಡುವಿನ ಸಂಬಂಧವನ್ನು ಪ್ರತಿ ಪ್ರಕರಣಕ್ಕೂ ಕಂಡುಹಿಡಿಯಬಹುದು Shunt motor ಷಂಟ್ ಮೋಟರ್ ನ ಸಂದರ್ಭದಲ್ಲಿ ಪೂರ್ಣ load ಲೋಡ್ ನಲ್ಲಿ ವೇಗವು ಸ್ವಲ್ಪ ಕುಸಿಯುತ್ತದೆ Motor ಮೋಟರ್ ಅನ್ನು ಸ್ಥಿರ ವೇಗದ ಮೋಟರ್ ಎಂದು ಪರಿಗಣಿಸಬಹುದು ಇದು DC ಮೋಟರ್ ನ ವೇಗ ಟಾರ್ಕ್ ಗುಣಲಕ್ಷಣಗಳು ಅದೇ ರೀತಿ series motor ಸರಣಿ ಮೋಟರ್ ಸಂದರ್ಭದಲ್ಲಿ speed torque ಸ್ಪೀಡ್ ಟಾರ್ಕ್ curve ವಕ್ರರೇಖೆಯ ಸ್ವಭಾವವು ವೇಗ current ಕರೆಂಟ್ curve ವಕ್ರರೇಖೆಯಂತೆಯೇ ಇರುತ್ತದೆ ನಾನು ಈ ಎರಡಕ್ಕೆ ಗಣಿತದ ಸಮೀಕರಣಗಳನ್ನು ಪಡೆಯಲಿಲ್ಲ ಉದ್ದೇಶಪೂರ್ವಕವಾಗಿ ನಾನು ಆ ಭಾಗವನ್ನು ಬಿಟ್ಟಿದ್ದೇನೆ ನಾನು ನಿಮಗೆ ಸೂಚಿಸುತ್ತೇನೆ ಇದನ್ನು ನೀವೇ ಪರಿಹರಿಸಿ ಉಳಿದ ಎರಡನ್ನು ನಾನು ವಿವರಿಸಿದ್ದೇನೆ ಮತ್ತು ಈ ಎರಡು curve ವಕ್ರರೇಖೆಗಳ ಸ್ವರೂಪವು ಒಂದೇ ಆಗಿದೆ 1 ಅಥವಾ 2 ಸಮೀಕರಣ ಬರೆಯಲು ಪ್ರಯತ್ನಿಸಿ ಮತ್ತು ನೋಡಿ ನೀವು ತತ್ವಶಾಸ್ತ್ರದಿಂದ ಒಂದೇ ಗುಣಲಕ್ಷಣಗಳನ್ನು ಪಡೆಯುತ್ತೀರಿ ಅಥವಾ ಇಲ್ಲ ಮುಂದಿನದು ಸಂಖ್ಯಾತ್ಮಕ ಉದಾಹರಣೆ ಸ್ಥಿರ ಮುಖ್ಯ filed ಕ್ಷೇತ್ರವನ್ನು ಹೊಂದಿರುವ 230 ವೋಲ್ಟ್ shunt motor ಷಂಟ್ ಮೋಟರ್ load ಲೋಡ್ ಅನ್ನು ಡ್ರೈವ್ ಮಾಡುತ್ತದೆ ಅದರ ಟಾರ್ಕ್ ಮೂರು ಪಟ್ಟು ವೇಗದ ಘನಕ್ಕೆ ಅನುಪಾತದಲ್ಲಿದೆ 600 rpm ಆರ್ ಪಿಎಂನಲ್ಲಿ ಓಡುವಾಗ ಇದು 30 Ampere ಆಂಪಿಯರ್ ತೆಗೆದುಕೊಳ್ಳುತ್ತದೆ 10 Ω resistance ಪ್ರತಿರೋಧವನ್ನು ಅದರ armature ಆರ್ಮೇಚರ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿದರೆ ಅದು ಚಲಿಸುವ ವೇಗವನ್ನು ಕಂಡುಹಿಡಿಯಿರಿ ನಾವು ವೇಗವನ್ನು ಕಂಡುಹಿಡಿಯಬೇಕು ಇದರಲ್ಲಿ 10 Ω resistance ಪ್ರತಿರೋಧವನ್ನು ಅದರ armature ಆರ್ಮೇಚರ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗುತ್ತದೆ ಇದು ಸರ್ಕ್ಯೂಟ್ ರೇಖಾಚಿತ್ರವಾಗಿದೆ ಮತ್ತು ಇದನ್ನು 230 ವೋಲ್ಟ್ shunt motor ಷಂಟ್ ಮೋಟರ್ ಅನ್ನು ನೀಡಲಾಗುತ್ತದೆ ಸ್ಥಿರವಾದ ಮುಖ್ಯ field ಕ್ಷೇತ್ರವು ಅದರ ಟಾರ್ಕ್ ಮೂರು ಪಟ್ಟು ವೇಗದ ಘನಕ್ಕೆ ಅನುಪಾತದಲ್ಲಿದೆ ಅಂದರೆ torque ಟಾರ್ಕ್ n3 ಗೆ ಅನುಪಾತದಲ್ಲಿದೆ ಆದರೆ 600 rpm ಆರ್ಪಿಎಂ ನಲ್ಲಿ ಓಡುತ್ತದೆ ಇದು 30 Ampere ಆಂಪಿಯರ್ ತೆಗೆದುಕೊಳ್ಳುತ್ತದೆ 10 Ω resistance ಪ್ರತಿರೋಧವನ್ನು armature ಆರ್ಮೇಚರ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿದಾಗ ಅದು ಓಡುವ ವೇಗವನ್ನು ನಾವು ಕಂಡುಹಿಡಿಯಬೇಕು ಇದು ಮೇಲೆ ನೀಡಲಾದ ಸಮಸ್ಯೆಯ ಹೇಳಿಕೆಯ circuit ಸರ್ಕ್ಯೂಟ್ ಆಗಿದೆ Eb1 back emf ಹಿಂದಿನ ಎಮ್ಫ್ ಆಗಿದೆ 30 Ampere ಆಂಪಿಯರ್ ಅನ್ನು ಪ್ರಸಾರ ಮಾಡುತ್ತದೆ n1 ಅನ್ನು 600 rpm ಆರ್ ಪಿಎಂ ಆಗಿ ನೀಡಲಾಗುತ್ತದೆ ಮತ್ತು V230 ವೋಲ್ಟ್ n1 ಅನ್ನು ನೀಡಿದಾಗ Ia1 30 Ampere ಆಂಪಿಯರ್ ಆಗಿದೆ n1n2 x n1 ಮೊದಲ case ಕೇಸ್ ಗೆ ವೇಗವಾಗಿದೆ 600 rpm ಆರ್ ಪಿಎಂ ಮತ್ತು ಈ ಅನುಪಾತ n1n2 x ನಮಗೆ ತಿಳಿದಿರುವಂತೆ Eb K ∅ n ಎರಡನೇ ಸರ್ಕ್ಯೂಟ್ ನಲ್ಲಿ 10Ω resistance ಪ್ರತಿರೋಧವನ್ನು ಸಂಪರ್ಕಿಸಲಾಗಿದೆ ಇದು ಎರಡನೇ ಪ್ರಕರಣ ನಾವು Ia2 ಮತ್ತು n2 ಮೌಲ್ಯವನ್ನು ಕಂಡುಕೊಳ್ಳಬೇಕು ಇಲ್ಲಿ 230 ವೋಲ್ಟ್ ಪೂರೈಕೆಯನ್ನು ನೀಡಲಾಗಿದೆ ಮತ್ತು ಇದು field current ಫೀಲ್ಡ್ ಕರೆಂಟ್ If ಆಗಿದೆ ಆದರೆ field ಕ್ಷೇತ್ರವು ಸ್ಥಿರವಾಗಿದೆ ಆ ಸಂದರ್ಭದಲ್ಲಿ ∅1∅2∅ ಮತ್ತು Eb1 Eb2 ∅1n1 ∅2n2 ಆಗಿರುತ್ತದೆ ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕಾದ ಸಣ್ಣ ಸೂತ್ರ ಆದ್ದರಿಂದ Eb1Eb2 n1n2 x ಏಕೆಂದರೆ ನಾವು n1n2 x ಅನ್ನು ಊಹಿಸಿದ್ದೇವೆ ಚಿತ್ರ ನಿಂದ Eb1 230 ವೋಲ್ಟ್ ra ಅನ್ನು ನಿರ್ಲಕ್ಷಿಸಲಾಗಿದೆ ಆದ್ದರಿಂದ Back emf ಬ್ಯಾಕ್ ಎಮ್ಫ್ Eb1 ಚಿತ್ರದಿಂದ 230 ವೋಲ್ಟ್ ಗಳು ಏಕೆಂದರೆ ra ಅನ್ನು ನಿರ್ಲಕ್ಷಿಸಲಾಗಿದೆ ಚಿತ್ರ ಇಂದ Eb2 230 10 Ia2 ಏಕೆಂದರೆ 10 Ω resistance ಪ್ರತಿರೋಧವನ್ನು ಸೇರಿಸಲಾಗಿದೆ Eb1 ಅನ್ನು Eb2 ನಿಂದ ವಿಭಜಿಸಿ ನಂತರ ಅದು 230 230 10 Ia2 x ಆಗಿರುತ್ತದೆ ಏಕೆಂದರೆ Eb1Eb2 n1 n2 x ಸಮೀಕರಣ 2 ರಿಂದ ಅಡ್ಡ ಗುಣಿಸುವ ಮೂಲಕ ನಾವು ಈ ಸಮೀಕರಣವನ್ನು ಪಡೆಯುತ್ತೇವೆ ಮತ್ತು ಆ torque ಟಾರ್ಕ್ ಮೂರು ಪಟ್ಟು ವೇಗದ ಅನುಪಾತದಲ್ಲಿದೆ ಆದ್ದರಿಂದ ನಾವು ಬರೆಯಬಹುದು T1 T2 n1n23 ಅಂದರೆ x3 ಆದ್ದರಿಂದ T1 T2 x3 ಆದ್ದರಿಂದ ಇವು ಮೊದಲ ಮತ್ತು ಎರಡನೇ ಸ್ಥಿತಿ torque ಟಾರ್ಕ್ K ∅ Ia ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು T1T2 ∅1 Ia ಮೊದಲ ಪ್ರಕರಣವನ್ನು ∅2 Ia2 ಎರಡನೇ ಪ್ರಕರಣದಿಂದ ಭಾಗಿಸಲ್ಪಟ್ಟು ಬರೆಯಬಹುದು ಆದರೆ flux ಫ್ಲಕ್ಸ್ shunt motor ಷಂಟ್ ಮೋಟರ್ ಗೆ ಸ್ಥಿರವಾಗಿರುತ್ತದೆ ಆದ್ದರಿಂದ ∅1 ∅2 ಅಂದರೆ ಇದು Ia1 Ia2 ಆಗಿರುತ್ತದೆ ಆದ್ದರಿಂದ T1T2 30Ia2 x3 ಆದ್ದರಿಂದ 30 Ia2 x3 ಇದು ಸಮೀಕರಣ 5 Ia230 x3 ಇಲ್ಲಿ ಬದಲಿ ನಾವು ಇದನ್ನು ಬದಲಿಯಾಗಿ ತೆಗೆದುಕೊಂಡರೆ ಈ ಸಮೀಕರಣದಲ್ಲಿ ಇದು 23x3 23x 2 30 0 ಆಗುತ್ತದೆ ಇದು ಒಂದು cubic ಕ್ಯೂಬಿಕ್ ಸಮೀಕರಣವಾಗಿದೆ ನಾವು 3 ಪರಿಹಾರಗಳನ್ನು ಹೊಂದಿದ್ದೇವೆ ಪ್ರಯತ್ನಿಸಿ ಪರಿಹರಿಸುವ ಮೂಲಕ ನಾವು x 1 55 ಪಡೆಯುತ್ತೇವೆ ಅಂದರೆ n1n2 x ಆದ್ದರಿಂದ n2 n1x 6001 n2 387 rpm ಆರ್ ಪಿಎಂ ಆಗಿರುತ್ತದೆ ಇದು n2 ಗೆ ಉತ್ತರವಾಗಿದೆ ಮತ್ತು Ia2 Ia1 x3 ಆಗಿರುತ್ತದೆ ಮುಂದಿನದು DC motor ಮೋಟರ್ ನ ವೇಗ ನಿಯಂತ್ರಣ ನಮಗೆ Eb ∅ Z n 60 P A ತಿಳಿದಿದೆ Eb V - armature circuit ಆರ್ಮೆಚರ್ ಸರ್ಕ್ಯೂಟ್ ನಲ್ಲಿ ಡ್ರಾಪ್